ಕೊನೆಯ ತರಗತಿಯಲ್ಲಿ ನಾವು ಮುಖ್ಯವಾಗಿ ಸೆಮಿಕಂಡಕ್ಟರ್ ವಸ್ತುಗಳೊಂದಿಗೆ ಬೆಳಕಿನ ಪರಸ್ಪರ ಕ್ರಿಯೆಯನ್ನು ನೋಡಿದ್ದೇವೆ ನಾವು ಹೇಳಿದ್ದು ಬೆಳಕಿನ ಶಕ್ತಿಯು ಬ್ಯಾಂಡ್ ಅಂತರಕ್ಕಿಂತ ಕಡಿಮೆಯಿದ್ದರೆ ಅದು ಹೀರಿಕೊಳ್ಳುವುದಿಲ್ಲ ಮತ್ತು ಬ್ಯಾಂಡ್ ಅಂತರಕ್ಕಿಂತ ಹೆಚ್ಚಿನ ಶಕ್ತಿ ಇದ್ದರೆ ಆಗ ಎಲೆಕ್ಟ್ರಾನ್ ಹೋಲ್ ಜೋಡಿಗಳನ್ನು ಸೃಷ್ಟಿಸಿ ಬೆಳಕನ್ನು ಹೀರಿಕೊಳ್ಳಬಹುದು ಆದ್ದರಿಂದ ನಾವು ತರಂಗಾಂತರವನ್ನು ಅವಲಂಬಿಸಿರುವ ಹೀರಿಕೊಳ್ಳುವ ಗುಣಾಂಕವನ್ನು ವ್ಯಾಖ್ಯಾನಿಸಲು ಸಾಧ್ಯವಾಯಿತು ವಿಶಿಷ್ಟವಾಗಿ ತರಂಗಾಂತರವು ಕಡಿಮೆಯಾದಂತೆ ಅಥವಾ ಶಕ್ತಿಯು ಹೆಚ್ಚಾದಂತೆ ಹೀರಿಕೊಳ್ಳುವ ಗುಣಾಂಕವು ಹೆಚ್ಚಾಗುತ್ತದೆ ಆದರೆ ವಾಸ್ತವಿಕ ಮೌಲ್ಯವು ವಸ್ತುಗಳ ಸ್ಥಿತಿಯ ಸಾಂದ್ರತೆಯ ಮೇಲೆ ಅವಲಂಬಿತವಾಗಿರುತ್ತದೆ ನಾವು ಪಿ ಟೈಪ್ ಅಥವಾ ಎನ್ ಟೈಪ್ ಸೆಮಿಕಂಡಕ್ಟರ್ ಎಂದು ಹೇಳುವುದರೊಂದಿಗೆ ಬೆಳಕಿನ ಪರಸ್ಪರ ಕ್ರಿಯೆಯನ್ನು ನೋಡಿದ್ದೇವೆ ದುರ್ಬಲ ಬೆಳಕಿನ ಪರಿಸ್ಥಿತಿಗಳಲ್ಲಿ ಏಕಾಗ್ರತೆಯ ಹೆಚ್ಚಳವು ಅಲ್ಪಸಂಖ್ಯಾತ ವಾಹಕಗಳಿಗೆ ಅತ್ಯಧಿಕವಾಗಿದೆ ಆದ್ದರಿಂದ ನೀವು ಎನ್ ಟೈಪ್ ಹೊಂದಿದ್ದರೆ ಏಕಾಗ್ರತೆಯ ಹೆಚ್ಚಳವು ಪಿ ಟೈಪ್ ಅಥವಾ ಹೋಲ್ಗೆ ಗರಿಷ್ಠವಾಗಿರುತ್ತದೆ ನೀವು ಬೆಳಕನ್ನು ಹೊಳೆಯುವಾಗ ನಿಮ್ಮ Np ಯು n2 ಗೆ ಸಮನಾಗಿರುವುದಿಲ್ಲ ಎಂದು ನಾವು ಕಂಡುಕೊಂಡಿದ್ದೇವೆ ನಿಮ್ಮ ವ್ಯವಸ್ಥೆಯು ಇನ್ನು ಮುಂದೆ ಸಮತೋಲನದಲ್ಲಿರುವುದಿಲ್ಲ ಮತ್ತು ನಾವು ಬೆಳಕನ್ನು ಆಫ್ ಮಾಡಿದಾಗ ಹೆಚ್ಚುವರಿ ವಾಹಕ ಮರುಸಂಯೋಜನೆಯಿಂದ ವ್ಯವಸ್ಥೆಯು ಸಮತೋಲನಕ್ಕೆ ಮರಳುತ್ತದೆ ಆದ್ದರಿಂದ ಇಂದು ನಾವು ಆಪ್ಟೊಎಲೆಕ್ಟ್ರಾನಿಕ್ ಸಾಧನಗಳನ್ನು ನೋಡಲು ಪ್ರಾರಂಭಿಸುತ್ತೇವೆ ಮತ್ತು ನೀವು ಗಮನಹರಿಸಲಿರುವ ಮೊದಲ ಸಾಧನವೆಂದರೆ ಎಲ್ಇಡಿ ಅಥವಾ ಲೈಟ್ ಎಮಿಟಿಂಗ್ ಡಯೋಡ್ ನಿಮಗೆ ನೆನಪಿದ್ದರೆ ಮುಖ್ಯವಾಗಿ 2 ವಿಧದ ಸಾಧನಗಳಿವೆ ಅದರಲ್ಲಿ ನೀವು ಬೆಳಕನ್ನು ನೀಡುವ ಸಲುವಾಗಿ ಮರುಸಂಪರ್ಕಿಸುವ ವಾಹಕಗಳ ಇಂಜೆಕ್ಷನ್ ಅನ್ನು ಹೊಂದಿದ್ದೀರಿ ಆದ್ದರಿಂದ ಇದು ಗೋಚರಿಸುವ ಪ್ರದೇಶದಲ್ಲಿರಬಹುದು ಅಥವಾ ಇನ್ಫ್ರಾರೆಡ್ ಅಥವಾ ಯುವಿ ಯಲ್ಲಿ ನೀವು ವಸ್ತುವಿನ ಮೇಲೆ ಬೆಳಕು ಚೆಲ್ಲುವ ಮತ್ತು ವಿದ್ಯುತ್ ಪ್ರವಾಹದ ರೂಪದಲ್ಲಿ ಔಟ್ಪುಟ್ ಪಡೆಯುವ ಸಂದರ್ಭವನ್ನೂ ಹೊಂದಿರಬಹುದು ಆದ್ದರಿಂದ ಎಲ್ಇಡಿಗಳು ಮತ್ತು ಲೇಸರ್ಗಳು ಸಾಧನಗಳ ವರ್ಗಕ್ಕೆ ಸೇರಿವೆ ಅಲ್ಲಿ ನೀವು ಬೆಳಕನ್ನು ಉತ್ಪಾದಿಸುವ ವಾಹಕಗಳನ್ನು ಇಂಜೆಕ್ಟ್ ಮಾಡುವ ಮೂಲಕ ನಾವು ಫೋಟೋ ಡಿಟೆಕ್ಟರ್ ಮತ್ತು ರಿವರ್ಸ್ ಪ್ರಕ್ರಿಯೆ ನಡೆಯುವ ಸೌರ ಕೋಶವನ್ನು ನೋಡುತ್ತೇವೆ ಆದ್ದರಿಂದ ಎಲ್ಇಡಿಗಳು ಪ್ರಕಾಶಕ ಸಾಧನಗಳ ಸಾಮಾನ್ಯ ವರ್ಗಕ್ಕೆ ಸೇರಿವೆ ಎಲೆಕ್ಟ್ರಾನಿಕ್ ಪ್ರಚೋದನೆಯಿಂದ ಹೊರಸೂಸುವ ಆಪ್ಟಿಕಲ್ ವಿಕಿರಣವನ್ನು ನಾವು ಎಲ್ಲಿ ಹೊಂದಿದ್ದೇವೆ ಎಂದು ನಾವು ಲುಮಿನೆಸೆನ್ಸ್ ಅನ್ನು ವ್ಯಾಖ್ಯಾನಿಸಬಹುದು ಆದ್ದರಿಂದ ನಾವು ಎಲೆಕ್ಟ್ರಾನಿಕ್ ಪ್ರಚೋದನೆಯಿಂದಾಗಿ ಈ ಆಪ್ಟಿಕಲ್ ಹೊರಸೂಸುವಿಕೆಯ ಪ್ರಕಾಶದ ಕೆಲಸದ ವ್ಯಾಖ್ಯಾನವನ್ನು ಬರೆಯುತ್ತೇವೆ ಆದ್ದರಿಂದ ಸೆಮಿಕಂಡಕ್ಟರ್ಗಳ ಸಂದರ್ಭದಲ್ಲಿ ನಾವು ಎಲೆಕ್ಟ್ರಾನಿಕ್ ಪ್ರಚೋದನೆಯನ್ನು ಅರ್ಥೈಸಿದಾಗ ಎಲೆಕ್ಟ್ರಾನ್ ಹೋಲ್ ಜೋಡಿಗಳ ಸೃಷ್ಟಿ ಎಂದರ್ಥ ಈ ಎಲೆಕ್ಟ್ರಾನಿಕ್ ಪ್ರಚೋದನೆಯನ್ನು ಮಾಡಲು ವಿಭಿನ್ನ ಮಾರ್ಗಗಳಿವೆ ಇದು ನೀವು ಆಪ್ಟಿಕಲ್ ಸಾಧನವನ್ನು ಬಳಸುವ ಫೋಟೋ ಲುಮಿನಿಸೆನ್ಸ್ ಸಂದರ್ಭದಲ್ಲಿ ವಿವಿಧ ರೀತಿಯ ಲುಮಿನಿಸೆನ್ಸ್ಗೆ ಕಾರಣವಾಗುತ್ತದೆ ಉದಾಹರಣೆಗೆ ಈ ಪ್ರಚೋದನೆಯನ್ನು ಸೃಷ್ಟಿಸುವ ಸಲುವಾಗಿ ನೀವು ಗೋಚರಿಸುವ ಪ್ರದೇಶದಲ್ಲಿ ಬ್ಯಾಂಡ್ ಅಂತರವನ್ನು ಹೊಂದಿರುವ ವಸ್ತುವನ್ನು ಹೊಂದಿದ್ದರೆ ನೀವು ಅಲ್ಟ್ರಾ ವೈಲೆಟ್ ಪ್ರದೇಶದಲ್ಲಿ ಬೆಳಕು ಚೆಲ್ಲಬಹುದು ಇದು ಎಲೆಕ್ಟ್ರಾನ್ ಹೋಲ್ ಜೋಡಿಗಳನ್ನು ಸೃಷ್ಟಿಸುತ್ತದೆ ಆದ್ದರಿಂದ ಈ ಎಲೆಕ್ಟ್ರಾನುಗಳು ಮತ್ತು ಹೋಲ್ ಗಳು ಮರುಜೋಡಿಸಿದಾಗ ಅವು ಎಲೆಕ್ಟ್ರಾನ್ ಹೋಲ್ ಜೋಡಿಗಳನ್ನು ಸೃಷ್ಟಿಸುವ ನಿಮ್ಮ ವಸ್ತುವಿನ ಮೇಲೆ ಎಲೆಕ್ಟ್ರಾನ್ ಕಿರಣದ ಘಟನೆಯನ್ನು ಹೊಂದಿರುವ ಕ್ಯಾಥೋಡ್ ಲುಮಿನಿಸೆನ್ಸ್ ಅನ್ನು ಹೊಂದಿರಬಹುದು ಇಲ್ಲಿ ನೀವು ಅಯಾನೀಕರಿಸುವ ವಿಕಿರಣವನ್ನು ಬಳಸುತ್ತೀರಿ ಮತ್ತು ಅಂತಿಮವಾಗಿ ನಮ್ಮಲ್ಲಿ ಎಲೆಕ್ಟ್ರೋ ಲ್ಯುಮಿನೆಸೆನ್ಸ್ ಇದೆ ಅದು ಎಲ್ಇಡಿ ಎಂದರೇನು ಈ ಸಂದರ್ಭದಲ್ಲಿ ನೀವು ಎಲೆಕ್ಟ್ರಾನ್ ಹೋಲ್ ಜೋಡಿಯನ್ನು ರಚಿಸಲು ವಿದ್ಯುತ್ ಕ್ಷೇತ್ರ ಅಥವಾ ಬಾಹ್ಯ ಕ್ಷೇತ್ರವನ್ನು ಬಳಸುತ್ತೀರಿ ಆದ್ದರಿಂದ ವಿದ್ಯುತ್ ಕ್ಷೇತ್ರವು ಎಲೆಕ್ಟ್ರಾನ್ ಹೋಲ್ ಜೋಡಿಯನ್ನು ಸೃಷ್ಟಿಸುತ್ತದೆ ಎಲ್ಇಡಿ ಎಲೆಕ್ಟ್ರೋ ಲ್ಯುಮಿನೆಸೆನ್ಸ್ ಸಾಧನದ ಉದಾಹರಣೆಯಾಗಿದೆ ಆದ್ದರಿಂದ ಎಲೆಕ್ಟ್ರಾನ್ ಹೋಲ್ ಜೋಡಿಗಳನ್ನು ರಚಿಸಲು ನಾವು ಬಾಹ್ಯ ಕ್ಷೇತ್ರವನ್ನು ಬಳಸುತ್ತೇವೆ ಆದ್ದರಿಂದ ನೀವು ಪಿ ಎನ್ ಜಂಕ್ಷನ್ ಹೊಂದಿದ್ದರೆ ನಾವು ಸಾಮಾನ್ಯವಾಗಿ ಅಲ್ಪಸಂಖ್ಯಾತ ವಾಹಕಗಳನ್ನು ಇಂಜೆಕ್ಟ್ ಮಾಡುತ್ತೇವೆ ಈ ವಾಹಕಗಳು ಮರುಸಂಪರ್ಕಿಸಬಹುದು ಮತ್ತು ಅದನ್ನು ನೋಡಬಹುದು ಅರೆವಾಹಕದ ಪ್ರಕಾರವನ್ನು ಅವಲಂಬಿಸಿ ಮರುಸಂಯೋಜನೆಯು ಫೋಟಾನ್ಗಳಿಂದ ಪ್ರಾಬಲ್ಯ ಹೊಂದಬಹುದು ಅಥವಾ ಶಾಖದಿಂದ ಪ್ರಾಬಲ್ಯ ಸಾಧಿಸಬಹುದು ಸೆಮಿಕಂಡಕ್ಟರ್ಗಳು ಮೂಲಭೂತವಾಗಿ 2 ವಿಧಗಳಾಗಿವೆ ಎಂದು ನಾವು ಮೊದಲೇ ನೋಡಿದ್ದೇವೆ ನಿಮ್ಮ ನೇರ ಬ್ಯಾಂಡ್ ಅಂತರವಿದೆ ಮತ್ತು ನಿಮ್ಮ ಪರೋಕ್ಷ ಬ್ಯಾಂಡ್ ಅಂತರವಿದೆ ಆದ್ದರಿಂದ ನೇರ ಬ್ಯಾಂಡ್ ಗ್ಯಾಪ್ ಸೆಮಿಕಂಡಕ್ಟರ್ ಎನ್ನುವುದು ಎಲೆಕ್ಟ್ರಾನ್ ಹೋಲ್ ಮರುಸಂಯೋಜನೆಯು ಪ್ರಬಲವಾದ ಯಾಂತ್ರಿಕತೆಯೊಂದಿಗೆ ವಿದ್ಯುತ್ಕಾಂತೀಯ ವಿಕಿರಣ ಅಥವಾ ಫೋಟಾನ್ಗಳ ಬಿಡುಗಡೆಯೊಂದಿಗೆ ಮುಂದುವರಿಯುವುದನ್ನು ನೀವು ನೋಡಿದ್ದೀರಿ ಪರೋಕ್ಷ ಬ್ಯಾಂಡ್ ಗ್ಯಾಪ್ ಸೆಮಿಕಂಡಕ್ಟರ್ನ ಸಂದರ್ಭದಲ್ಲಿ ಶಕ್ತಿಯನ್ನು ಶಾಖದ ರೂಪದಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಸಿಲಿಕಾನ್ ಒಂದು ಪರೋಕ್ಷ ಬ್ಯಾಂಡ್ ಗ್ಯಾಪ್ ಸೆಮಿಕಂಡಕ್ಟರ್ ಗ್ಯಾಲಿಯಮ್ ಆರ್ಸೆನೈಡ್ನ ಉದಾಹರಣೆಯಾಗಿದೆ ಇದು ನೇರ ಬ್ಯಾಂಡ್ ಗ್ಯಾಪ್ ಸೆಮಿಕಂಡಕ್ಟರ್ಗೆ ಉದಾಹರಣೆಯಾಗಿದೆ ಎಲ್ಇಡಿಯ ಸಂದರ್ಭದಲ್ಲಿ ನಾವು ಗೋಚರಿಸುವ ಬೆಳಕು ಹೊರಬರಬೇಕೆಂದು ನಾವು ಬಯಸುತ್ತೇವೆ ನೀವು ಆದ್ಯತೆಯಾಗಿ ನೇರ ಬ್ಯಾಂಡ್ ಗ್ಯಾಪ್ ಸೆಮಿಕಂಡಕ್ಟರ್ಗಳನ್ನು ಬಳಸುತ್ತೀರಿ ಹಾಗಾಗಿ ನಾನು ಅದನ್ನು E L ಎಂದು ಕರೆಯುತ್ತೇನೆ ಪಿ ಎನ್ ಜಂಕ್ಷನ್ಗಳನ್ನು 1949 ರಲ್ಲಿ ಕಂಡುಹಿಡಿಯುವವರೆಗೂ 1907 ರಲ್ಲಿ ಮೊದಲು ಕಂಡುಹಿಡಿಯಲಾಯಿತು ಈ ಪ್ರದೇಶದಲ್ಲಿ ಹೆಚ್ಚು ಕೆಲಸ ಮಾಡಿಲ್ಲ ಆದ್ದರಿಂದ ಪಿ ಎನ್ ಜಂಕ್ಷನ್ಗಳು 1949 ರಲ್ಲಿ ಬಂದವು ಆದರೆ ಗ್ಯಾಲಿಯಮ್ ಆರ್ಸೆನೈಡ್ ಆಧಾರಿತ ಮೊದಲ ಎಲ್ಇಡಿ 1960 ರಲ್ಲಿ ಮಾತ್ರ ಎಲ್ಇಡಿಗಳ ಸಂದರ್ಭದಲ್ಲಿ ಏನಾಗುತ್ತದೆ ಇಂಜೆಕ್ಷನ್ ಮೂಲಕ ನಾವು ಈ ಎಲೆಕ್ಟ್ರಾನ್ ಹೋಲ್ ಜೋಡಿಗಳನ್ನು ರಚಿಸುತ್ತೇವೆ ಆದ್ದರಿಂದ ನಾವು ವಾಹಕ ಬ್ಯಾಂಡ್ನಲ್ಲಿ ಎಲೆಕ್ಟ್ರಾನ್ಗಳನ್ನು ಮತ್ತು ವೇಲೆನ್ಸಿ ಬ್ಯಾಂಡ್ನಲ್ಲಿ ಹೋಲ್ಗಳನ್ನು ಹೊಂದಿದ್ದೇವೆ ಈ ಎಲೆಕ್ಟ್ರಾನ್ಗಳು ಮತ್ತು ಹೋಲ್ಗಳು ಪುನಃ ಸೇರಿಕೊಳ್ಳಬಹುದು ಮತ್ತು ಸಾಮಾನ್ಯವಾಗಿ ಈ ಮರುಸಂಯೋಜನೆಯು ನಮಗೆ ಬೆಳಕನ್ನು ನೀಡಬೇಕೆಂದು ನಾವು ಬಯಸುತ್ತೇವೆ ಈಗ ವಿವಿಧ ರೀತಿಯ ಪರಿವರ್ತನೆಗಳು ಸಾಧ್ಯವಿದೆ ಹಾಗಾಗಿ ನಾನು ಸಾಮಾನ್ಯ ಚಿತ್ರವನ್ನು ಹೊಂದಿದ್ದರೆ ಇದು ನನ್ನ ಕಂಡಕ್ಷನ್ ಬ್ಯಾಂಡ್ ಇದು ನನ್ನ ವೇಲೆನ್ಸ್ ಬ್ಯಾಂಡ್ ಇದರಿಂದ ಎಲೆಕ್ಟ್ರಾನ್ ಮತ್ತು ಹೋಲ್ ಗಳ ನಡುವೆ ಪರಿವರ್ತನೆಗಳು ಸಂಭವಿಸಬಹುದು ಆದ್ದರಿಂದ ಮೊದಲ ವಿಧವನ್ನು ಇಂಟರ್ ಬ್ಯಾಂಡ್ ಪರಿವರ್ತನೆಗಳು ಎಂದು ಕರೆಯಲಾಗುತ್ತದೆ ಇದರಲ್ಲಿ ವಾಹನ ಬ್ಯಾಂಡ್ನ ಅಂಚಿನಲ್ಲಿರುವ ಹೋಲ್ ದಲ್ಲಿ ಎಲೆಕ್ಟ್ರಾನ್ ಇರಬಹುದು ಮತ್ತು ವೇಲೆನ್ಸ್ ಬ್ಯಾಂಡ್ ಮರುಸಂಯೋಜನೆಯು ಸಹ ವಾಹನದ ಬ್ಯಾಂಡ್ನಲ್ಲಿ ಎಲೆಕ್ಟ್ರಾನ್ ಅನ್ನು ಆಳವಾಗಿ ಹೊಂದಿರಬಹುದು ಅಥವಾ ನೀವು ವೇಲೆನ್ಸ್ ಬ್ಯಾಂಡ್ನ ಬಹುಭಾಗದಲ್ಲಿರುವ ಹೋಲ್ ದೊಂದಿಗೆ ವಾಹಕ ಬ್ಯಾಂಡ್ ಅಂಚಿನ ಮರುಸಂಯೋಜನೆಯೊಂದಿಗೆ ಎಲೆಕ್ಟ್ರಾನ್ ಹೊಂದಬಹುದು ಆದ್ದರಿಂದ ಕಂಡಕ್ಷನ್ ಬ್ಯಾಂಡ್ನಿಂದ ವೇಲೆನ್ಸ್ ಬ್ಯಾಂಡ್ಗೆ ಪರಿವರ್ತನೆ ಆಗುವ ಇವೆಲ್ಲವನ್ನೂ ನಿಮ್ಮ ಇಂಟರ್ ಬ್ಯಾಂಡ್ ಪರಿವರ್ತನೆಗಳು ಎಂದು ಕರೆಯಲಾಗುತ್ತದೆ ಈಗ ನೀವು ಡೋಪ್ ಮಾಡಲಾದ ಅಥವಾ ಇತರ ಕೆಲವು ಕಲ್ಮಶಗಳನ್ನು ಹೊಂದಿರುವ ವಸ್ತುವನ್ನು ಹೊಂದಿದ್ದರೆ ಇವು ಮೂಲತಃ ಬ್ಯಾಂಡ್ ಅಂತರದಲ್ಲಿ ದೋಷಗಳ ಸ್ಥಿತಿಗೆ ಕಾರಣವಾಗುತ್ತವೆ ಆದ್ದರಿಂದ ಉದಾಹರಣೆಗೆ ನೀವು ದಾನಿ ಪ್ರಕಾರದ ಅಶುದ್ಧತೆಯನ್ನು ಹೊಂದಿದ್ದರೆ ಅದು ವಾಹಕ ಬ್ಯಾಂಡ್ಗೆ ಮುಚ್ಚಿದ ದಾನಿ ಮಟ್ಟಕ್ಕೆ ಕಾರಣವಾಗಬಹುದು ಇದು ವೇಲೆನ್ಸಿ ಬ್ಯಾಂಡ್ಗೆ ಹತ್ತಿರವಿರುವ ಸ್ವೀಕಾರಕ ಮಟ್ಟವನ್ನು ಹೊಂದಿರಬಹುದು ನೀವು ಇತರ ಅಶುದ್ಧ ವಸ್ತುಗಳು ಅಥವಾ ಇತರ ನ್ಯೂನತೆಗಳನ್ನು ಹೊಂದಿದ್ದರೆ ಇವುಗಳು ಮೂಲಭೂತವಾಗಿ ಆಳವಿಲ್ಲದ ಸಟೆಗಳಾಗಿರುತ್ತವೆ ಮತ್ತು ಅವುಗಳು ಬ್ಯಾಂಡ್ ಅಂತರದ ಒಳಗೆ ಸ್ವಲ್ಪಮಟ್ಟಿಗೆ ಸ್ಥಿತಿಗಳನ್ನು ರಚಿಸಬಹುದು ಆದ್ದರಿಂದ ಇವು ಆಳವಿಲ್ಲದ ಸ್ಥಿತಿಗಳು ಇದು ಆಳವಾದ ಸ್ಥಿತಿ ಆದ್ದರಿಂದ ನೀವು ಎಲೆಕ್ಟ್ರಾನ್ ಹೋಲ್ ಜೋಡಿಗಳನ್ನು ಉತ್ಪಾದಿಸಿದರೆ ಈ ಎಲೆಕ್ಟ್ರಾನ್ ಗಳು ಮತ್ತು ಹೋಲ್ ಗಳು ಈ ದೋಷ ಸ್ಥಿತಿಯಲ್ಲಿ ಸಿಲುಕಿಕೊಳ್ಳಬಹುದು ಮತ್ತು ನಂತರ ಮರುಸೇರ್ಪಡೆಗೊಳ್ಳಬಹುದು ಆ ರೀತಿಯ ಪರಿವರ್ತನೆಗಳನ್ನು ದೋಷದ ಪರಿವರ್ತನೆಗಳು ಎಂದು ಕರೆಯಲಾಗುತ್ತದೆ ಹಾಗಾಗಿ ನಾನು ವಹನ ಬ್ಯಾಂಡ್ನಲ್ಲಿ ಎಲೆಕ್ಟ್ರಾನ್ ಹೊಂದಬಹುದು ಸ್ವೀಕಾರಕ ಸ್ಥಿತಿಗಳಲ್ಲಿ ಹೋಲ್ ದೊಂದಿಗೆ ಮರುಸಂಯೋಜನೆ ಮಾಡಬಹುದು ಹಾಗಾಗಿ ನಾನು ಈ ED ಯನ್ನು ನನ್ನ ದಾನಿ ಸ್ಥಿತಿ ಎಂದು ಕರೆಯುತ್ತೇನೆ EA ನನ್ನ ಸ್ವೀಕಾರ ಸ್ಥಿತಿಯಾಗಿದೆ ನಾನು ನನ್ನ ದಾನಿಯ ಸ್ಥಿತಿಯಲ್ಲಿ ಎಲೆಕ್ಟ್ರಾನ್ ಅನ್ನು ಸ್ವೀಕಾರಕ ಸ್ಥಿತಿಯಲ್ಲಿ ಹೋಲ್ ದೊಂದಿಗೆ ಮರುಸಂಯೋಜಿಸಬಹುದು ಅಥವಾ ನಾನು ದಾನಿ ಸ್ಥಿತಿಯಲ್ಲಿ ಎಲೆಕ್ಟ್ರಾನ್ ಅನ್ನು ವೇಲೆನ್ಸ್ ಬ್ಯಾಂಡ್ನಲ್ಲಿ ಸ್ವೀಕರಿಸುವವರೊಂದಿಗೆ ಮರುಸಂಯೋಜಿಸಬಹುದು ಮತ್ತು ಕೆಲವೊಮ್ಮೆ ನೀವು ಎಲೆಕ್ಟ್ರಾನ್ ಆಳವಾದ ಸ್ಥಿತಿಯಲ್ಲಿ ಸಿಕ್ಕಿಹಾಕಿಕೊಳ್ಳುವ ಪರಿವರ್ತನೆಗಳನ್ನು ಹೊಂದಿರಬಹುದು ತದನಂತರ ಹೋಲ್ ದೊಂದಿಗೆ ಪುನಃ ಸೇರಿಕೊಳ್ಳುತ್ತದೆ ಆದ್ದರಿಂದ ಈ ಎಲ್ಲಾ ಸ್ಥಿತ್ಯಂತರಗಳನ್ನು ಕೆಲವು ರೀತಿಯ ದೋಷ ಸ್ಥಿತಿಯನ್ನು ಒಳಗೊಂಡಿದ್ದು ನಿಮ್ಮ ದೋಷದ ಪರಿವರ್ತನೆ ಎಂದು ಕರೆಯಲಾಗುತ್ತದೆ ನೀವು ಬ್ಯಾಂಡ್ನಲ್ಲಿ ಪರಿವರ್ತನೆಗಳನ್ನು ಹೊಂದಬಹುದು ಇವುಗಳನ್ನು ಇಂಟ್ರಾ ಬ್ಯಾಂಡ್ ಪರಿವರ್ತನೆಗಳು ಎಂದು ಕರೆಯಲಾಗುತ್ತದೆ ಈ ನಿರ್ದಿಷ್ಟ ಸಂದರ್ಭದಲ್ಲಿ ವಾಹಕ ಬ್ಯಾಂಡ್ನ ಬಹುಭಾಗದೊಳಗೆ ಎಲೆಕ್ಟ್ರಾನ್ ಹೊಂದಿರಬಹುದು ಮತ್ತು ವಾಹಕ ಬ್ಯಾಂಡ್ನ ಅಂಚಿಗೆ ಹೋಗಬಹುದು ಅಂತೆಯೇ ವೇಲೆನ್ಸಿ ಬ್ಯಾಂಡ್ನ ತುದಿಗೆ ಹೋಗುವ ವೇಲೆನ್ಸಿ ಬ್ಯಾಂಡ್ನ ಬಹುಭಾಗದಲ್ಲಿ ನೀವು ಹೋಲ್ ವನ್ನು ಹೊಂದಬಹುದು ಆದ್ದರಿಂದ ಇವುಗಳು ಇಂಟ್ರಾ ಬ್ಯಾಂಡ್ ಪರಿವರ್ತನೆಗಳು ಈ ಎಲ್ಲಾ ಪರಿವರ್ತನೆಗಳು ವಿಕಿರಣವಲ್ಲ ಅವುಗಳಲ್ಲಿ ಕೆಲವು ಮಾತ್ರ ವಿಕಿರಣವು ವಸ್ತುವಿನ ಬ್ಯಾಂಡ್ ಅಂತರವನ್ನು ಅವಲಂಬಿಸಿರುತ್ತದೆ ಮತ್ತು ಈ ನ್ಯೂನತೆಗಳ ಗುಣಲಕ್ಷಣಗಳ ಮೇಲೆ ಅವಲಂಬಿತವಾಗಿರುತ್ತದೆ ಎಲ್ಇಡಿಗಳ ಸಂದರ್ಭದಲ್ಲಿ ನಾವು ವಿಕಿರಣ ಪರಿವರ್ತನೆಗಳನ್ನು ಗರಿಷ್ಠಗೊಳಿಸಲು ಮತ್ತು ಯಾವುದೇ ವಿಕಿರಣೇತರ ಘಟಕಗಳನ್ನು ಕಡಿಮೆ ಮಾಡಲು ಬಯಸುತ್ತೇವೆ ಉದಾಹರಣೆಗೆ ಸಾಧನದ ದಕ್ಷತೆಯನ್ನು ಹೆಚ್ಚಿಸಲು ನಿಮ್ಮಲ್ಲಿ ದೋಷಗಳಿದ್ದರೆ ದೋಷಗಳು ಬಲೆಗಳಾಗಿ ಕಾರ್ಯನಿರ್ವಹಿಸಬಹುದು ಆದ್ದರಿಂದ ನೀವು ಎಲ್ಇಡಿ ಬಯಸಿದಾಗ ಮತ್ತು ನಾವು ವಸ್ತುಗಳನ್ನು ಪ್ರಕ್ರಿಯೆಗೊಳಿಸುವಾಗ ಮೂಲಭೂತವಾಗಿ ರೇಡಿಯೇಟಿವ್ ಅಲ್ಲದ ಮರುಸಂಯೋಜನೆಯನ್ನು ಉಂಟುಮಾಡುವ ಯಾವುದೇ ನ್ಯೂನತೆಯಿಲ್ಲ ಎಂಬುದನ್ನು ನಾವು ಖಚಿತಪಡಿಸಿಕೊಳ್ಳಬೇಕು ಆದ್ದರಿಂದ ನಾನು ಮೊದಲು ಅದನ್ನು ಆರಂಭಿಸೋಣ ಆದ್ದರಿಂದ ಸರಳವಾದ p n ಜಂಕ್ಷನ್ ಅನ್ನು ಪರಿಗಣಿಸಿ n ಎಂದರೆ n ಪ್ರದೇಶವು ಹೆಚ್ಚು ಡೋಪ್ ಮಾಡಲಾಗಿದೆ ಆದ್ದರಿಂದ ನಾವು ಜಂಕ್ಷನ್ ಅನ್ನು ರೂಪಿಸಿದಾಗ ಸವಕಳಿ ಪ್ರದೇಶವು ಹೆಚ್ಚಾಗಿ p ಬದಿಯಲ್ಲಿದೆ ನನ್ನ ಪಿ ಸೈಡ್ EF Ev ಮತ್ತು Ec ಇದೆ ಇದು ನನ್ನ ಪಿ ಸೈಡ್ ಮತ್ತು ನನ್ನ n ಪ್ಲಸ್ ಪ್ರದೇಶ ನನ್ನ p ಮತ್ತು n ಎರಡೂ ಒಂದೇ ವಸ್ತು ಆದ್ದರಿಂದ ಒಟ್ಟಾರೆ ಬ್ಯಾಂಡ್ ಅಂತರವು ಒಂದೇ ಆಗಿರುತ್ತದೆ ಈಗ ಇದು ಸಮತೋಲನದಲ್ಲಿರುವಾಗ ನಾನು ಪಿ ಎನ್ ಜಂಕ್ಷನ್ ಅನ್ನು ರೂಪಿಸುತ್ತೇನೆ ಫೆರ್ಮಿ ಮಟ್ಟಗಳು ಸಾಲಿನಲ್ಲಿರುತ್ತವೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಇದು n ಆಗಿರುವ p ಆಗಿದೆ ಆದ್ದರಿಂದ ಇದು ಸಮತೋಲನದಲ್ಲಿ p n ಜಂಕ್ಷನ್ ಆಗಿದೆ ನಾವು ಸವಕಳಿ ಪ್ರದೇಶವನ್ನು ಹೊಂದಿದ್ದೇವೆ ಅದು ಹೆಚ್ಚಾಗಿ p ಬದಿಯಲ್ಲಿದೆ ಮತ್ತು ನಾವು ಒಂದು ಅಂತರ್ನಿರ್ಮಿತ ಅಥವಾ ಸಂಪರ್ಕ ಸಾಮರ್ಥ್ಯವನ್ನು ಹೊಂದಿದ್ದೇವೆ ನಾವು p n ಜಂಕ್ಷನ್ ಅನ್ನು ಪಕ್ಷಪಾತ ಮಾಡಬಹುದು ಈ ನಿರ್ದಿಷ್ಟ ಸಂದರ್ಭದಲ್ಲಿ ನಾವು ಪಕ್ಷಪಾತದ ಜಂಕ್ಷನ್ ಅನ್ನು ಫಾರ್ವರ್ಡ್ ಮಾಡಿದರೆ ನಾವು ಸಂಪರ್ಕ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತೇವೆ ಇದರಿಂದ ನಾವು ಎರಡೂ ಕಡೆಗಳಲ್ಲಿ ಅಲ್ಪಸಂಖ್ಯಾತ ವಾಹಕಗಳನ್ನು ಚುಚ್ಚುತ್ತೇವೆ ಆದ್ದರಿಂದ ನೀವು ಬ್ಯಾಂಡ್ ಗ್ಯಾಪ್ ಅಥವಾ ಇದರ ಬ್ಯಾಂಡ್ ರೇಖಾಚಿತ್ರವನ್ನು ಫಾರ್ವರ್ಡ್ ಬಯಾಸ್ ನಲ್ಲಿ ಡ್ರಾ ಮಾಡಿದರೆ ಆದ್ದರಿಂದ ನೀವು ಪಕ್ಷಪಾತದ p n ಜಂಕ್ಷನ್ ಅನ್ನು ಫಾರ್ವರ್ಡ್ ಮಾಡುತ್ತೀರಿ ನಿಮ್ಮ ಹೊಸ ತಡೆಗೋಡೆ Evo v ಆದ್ದರಿಂದ ನೀವು ಪಕ್ಷಪಾತವನ್ನು ಮುಂದೂಡಿದಾಗ ನಾವು ಎಲೆಕ್ಟ್ರಾನ್ ಮತ್ತು ಹೋಲ್ ಗಳ ತಡೆಗೋಡೆಗಳನ್ನು ಅಡ್ಡಲಾಗಿ ಹೋಗಲು ಕಡಿಮೆ ಮಾಡುತ್ತೇವೆ ಇವು ಹೋಲ್ ಗಳು ಆದ್ದರಿಂದ ಈ ಎಲೆಕ್ಟ್ರಾನ್ಗಳು ಮತ್ತು ಹೋಲ್ ಸವಕಳಿ ಪ್ರದೇಶದಲ್ಲಿ ಮರುಸೇರ್ಪಡೆಗೊಳ್ಳಬಹುದು ನಾನು ಇಲ್ಲಿ ಎಲೆಕ್ಟ್ರಾನ್ ಹೊಂದಿದ್ದರೆ ಮತ್ತು ಇಲ್ಲಿ ಹೋಲ್ ವಿದ್ದರೆ ಎಲೆಕ್ಟ್ರಾನ್ ಮತ್ತು ಹೋಲ್ ವನ್ನು ಪುನಃ ಸಂಯೋಜಿಸಬಹುದು ನಿಮ್ಮ ವಸ್ತುವು ನೇರ ಬ್ಯಾಂಡ್ ಗ್ಯಾಪ್ ಮೆಟೀರಿಯಲ್ ಆಗಿದ್ದರೆ ಈ ಮರುಸಂಯೋಜನೆಯು ಬೆಳಕನ್ನು ಉತ್ಪಾದಿಸುತ್ತದೆ ಮತ್ತು ಬೆಳಕಿನ ಶಕ್ತಿಯನ್ನು ಕೇವಲ ಬ್ಯಾಂಡ್ ಅಂತರದಿಂದ ನೀಡಲಾಗುತ್ತದೆ ಆದ್ದರಿಂದ ಇದು ಸರಳವಾದ ಎಲ್ಇಡಿಯ ಪ್ರಕರಣವಾಗಿದ್ದು ನಾವು ಪಿ ಎನ್ ಜಂಕ್ಷನ್ ಅನ್ನು ಪಕ್ಷಪಾತ ಮಾಡಿದ್ದೇವೆ ಮತ್ತು ಬೆಳಕನ್ನು ಉತ್ಪಾದಿಸಲು ಆದೇಶಿಸಿದ್ದೇವೆ ಇದು ಇಂಜೆಕ್ಷನ್ ಎಲೆಕ್ಟ್ರೋ ಲುಮಿನಿಸೆನ್ಸ್ನ ಉದಾಹರಣೆಯಾಗಿದೆ ಏಕೆಂದರೆ ನಾವು ವಾಹಕಗಳನ್ನು ಇಂಜೆಕ್ಟ್ ಮಾಡುತ್ತೇವೆ ಆದ್ದರಿಂದ ನಿಮ್ಮ ಬೆಳಕನ್ನು ಉತ್ಪಾದಿಸಲು ಹೋಲ್ ಗಳಲ್ಲಿರುವ ಎಲೆಕ್ಟ್ರಾನ್ ಗಳು ಬೆಳಕಿನ ರಚನೆಯು ಮೂಲಭೂತವಾಗಿ ಒಂದು ಸ್ವಾಭಾವಿಕ ಪ್ರಕ್ರಿಯೆ ಆದ್ದರಿಂದ ನಿಮ್ಮ ಎಲೆಕ್ಟ್ರಾನ್ ಗಳು ಹೋಲ್ ಗಳನ್ನು ಮಾಡಬಹುದು ಮತ್ತು ಹೋಲ್ ಗಳು ಸವಕಳಿ ಪ್ರದೇಶದಲ್ಲಿ ಮಾತ್ರವಲ್ಲ ವಸ್ತುವಿನ ಬಹುಭಾಗದೊಳಗೆ ಕೂಡ ಮರುಸಂಯೋಜಿಸಬಹುದು ಬೆಳಕಿನ ರಚನೆಯು ಒಂದು ಸ್ವಾಭಾವಿಕ ಪ್ರಕ್ರಿಯೆ ಮತ್ತು ಇದು ಎಲ್ಲಾ ದಿಕ್ಕುಗಳಲ್ಲಿ ಯಾದೃಚ್ಛಿಕವಾಗಿ ಸಂಭವಿಸುತ್ತದೆ ಈಗ ಯಾವುದೇ ಸಾಧನದ ಸಂದರ್ಭದಲ್ಲಿ ನಾವು ಯಾವಾಗಲೂ ಸಾಧನದ ದಕ್ಷತೆಯನ್ನು ಸುಧಾರಿಸಲು ಬಯಸುತ್ತೇವೆ ಆದ್ದರಿಂದ ನಾನು ಸವಕಳಿ ಪ್ರದೇಶದೊಳಗೆ ವಾಹಕಗಳನ್ನು ಸಿಕ್ಕಿಹಾಕಿಕೊಳ್ಳುವ ಕೆಲವು ಮಾರ್ಗಗಳಿದ್ದರೆ ಇದರೊಳಗೆ ನನ್ನಲ್ಲಿ ಹೆಚ್ಚಿನ ಹೋಲ್ ಗಳು ಮತ್ತು ಎಲೆಕ್ಟ್ರಾನ್ ಗಳು ಇರುತ್ತವೆ ಮತ್ತು ಅದು ನೇರ ಬ್ಯಾಂಡ್ ಗ್ಯಾಪ್ ಮೆಟೀರಿಯಲ್ ಆಗಿದ್ದರೆ ನಾನು ಸಾಧನದ ದಕ್ಷತೆಯನ್ನು ಸುಧಾರಿಸಬಹುದು ಮತ್ತು ಬೆಳಕಿನ ಉತ್ಪಾದನೆಯ ಪ್ರಮಾಣವನ್ನು ಸುಧಾರಿಸಬಹುದು ಇದನ್ನು ಮಾಡಲು ನಾವು ಹೆಟೆರೋ ರಚನೆಯನ್ನು ಪರಿಚಯಿಸುವ ಮೂಲಕ ಸರಳವಾದ p n ಜಂಕ್ಷನ್ ಅನ್ನು ಮಾರ್ಪಡಿಸುತ್ತೇವೆ ಮತ್ತು ಡಬಲ್ ಹೆಟೀರೋ ಸ್ಟ್ರಕ್ಚರ್ ಸಾಧನವನ್ನು ರೂಪಿಸಲು ನಾವು ನಿಜವಾಗಿಯೂ 2 ಹೆಟೆರೋ ಸ್ಟ್ರಕ್ಚರ್ಗಳನ್ನು ಪರಿಚಯಿಸಿದ್ದೇವೆ ಆದ್ದರಿಂದ ನಾವು ಮುಂದಿನದನ್ನು ನೋಡೋಣ ಆದ್ದರಿಂದ ನಾವು p n ಜಂಕ್ಷನ್ನಿಂದ ಪ್ರಾರಂಭಿಸಿದ್ದೇವೆ ಮತ್ತು ಅದನ್ನು ಮಾಡಲು ನಾವು ಸವಕಳಿ ಪ್ರದೇಶದೊಳಗೆ ಎಲೆಕ್ಟ್ರಾನ್ ಮತ್ತು ಹೋಲ್ ಮರುಸಂಯೋಜನೆಯನ್ನು ಗರಿಷ್ಠಗೊಳಿಸಲು ಬಯಸುತ್ತೇವೆ ಎಂದು ಕಂಡುಕೊಂಡೆವು ನಾವು ಪಿನ್ ಅನ್ನು ರೂಪಿಸುತ್ತೇವೆ p ನಿಮ್ಮ ಪಿ ಟೈಪ್ ಆಗಿದೆ i ಅಂತರ್ಗತ ಮತ್ತು n ಎನ್ನುವುದು ಎನ್ ಟೈಪ್ ಆಗಿದೆ ಮತ್ತು ನಾವು ವಸ್ತುಗಳನ್ನು ವಿಭಿನ್ನವಾಗಿಸುತ್ತೇವೆ ಇದರಿಂದ ನೀವು ಡಬಲ್ ಹೆಟೆರೊ ಜಂಕ್ಷನ್ ಅನ್ನು ಹೊಂದಿರುತ್ತೀರಿ ಆದ್ದರಿಂದ ನಾವು ಇದಕ್ಕೆ ಒಂದು ಉದಾಹರಣೆಯನ್ನು ಪರಿಗಣಿಸೋಣ ಅಲ್ಯೂಮಿನಿಯಂ ಗ್ಯಾಲಿಯಂ ಆರ್ಸೆನೈಡ್ನಿಂದ ಮಾಡಿದ p ಮತ್ತು n ವಿಧದ ವಸ್ತುಗಳನ್ನು ಪರಿಗಣಿಸಿ ಮತ್ತು ನೀವು ಗ್ಯಾಲಿಯಂ ಆರ್ಸೆನೈಡ್ನಿಂದ ಮಾಡಲ್ಪಟ್ಟ ಆಂತರಿಕ ವಸ್ತುವನ್ನು ಹೊಂದಿದ್ದೀರಿ ಈಗ ಅಲ್ಯೂಮಿನಿಯಂ ಗ್ಯಾಲಿಯಂ ಆರ್ಸೆನೈಡ್ ವಾಸ್ತವವಾಗಿ ಅಲ್ಯೂಮಿನಿಯಂ ಆರ್ಸೆನೈಡ್ ಮತ್ತು ಗ್ಯಾಲಿಯಂ ಆರ್ಸೆನೈಡ್ ನಿಂದ ಕೂಡಿದೆ ಸೂತ್ರವನ್ನು ಸಾಮಾನ್ಯವಾಗಿ AlxGa1 xAs ಎಂದು ನೀಡಲಾಗುತ್ತದೆ ಆದ್ದರಿಂದ x 1 ಕ್ಕೆ ಸಮವಾದಾಗ ಅದು ಅಲ್ಯೂಮಿನಿಯಂ ಆರ್ಸೆನೈಡ್ ಮತ್ತು x 0 ಕ್ಕೆ ಸಮನಾದಾಗ ಇದು ಗ್ಯಾಲಿಯಂ ಆರ್ಸೆನೈಡ್ ಆಗಿದೆ ಈಗ ಗ್ಯಾಲಿಯಮ್ ಆರ್ಸೆನೈಡ್ 1 4 ಎಲೆಕ್ಟ್ರಾನ್ ಹೋಲ್ ಗಳ ಇ ಗ್ರಾಂ ಹೊಂದಿರುವ ನೇರ ಬ್ಯಾಂಡ್ ಗ್ಯಾಪ್ಸೆಮಿಕಂಡಕ್ಟರ್ ಆಗಿದೆ ಇದು ಸರಿಸುಮಾರು 1 42 ಅಥವಾ 1 43 ರಂತೆ ಇರುತ್ತದೆ ಅಲ್ಯೂಮಿನಿಯಂ ಆರ್ಸೆನೈಡ್ ಒಂದು ಪರೋಕ್ಷ ಬ್ಯಾಂಡ್ ಗ್ಯಾಪ್ಸೆಮಿಕಂಡಕ್ಟರ್ ಆಗಿದ್ದು ಇದು 2 16 ರ ಆಸುಪಾಸಿನಲ್ಲಿ ಅಧಿಕವಾಗಿದೆ ಆದ್ದರಿಂದ ಇದು ನೇರ ಬ್ಯಾಂಡ್ ಅಂತರ ಇದು ಪರೋಕ್ಷ ಬ್ಯಾಂಡ್ ಅಂತರ ಈ ವಸ್ತುವು ನೇರ ಅಥವಾ ಪರೋಕ್ಷ ಬ್ಯಾಂಡ್ ಅಂತರವಾಗಿರಬಹುದು x ನ ಮೌಲ್ಯವನ್ನು ಅವಲಂಬಿಸಿ x ಗೆ 0 4 ಕ್ಕಿಂತ ಕಡಿಮೆ ಇದು ನೇರ ಬ್ಯಾಂಡ್ ಗ್ಯಾಪ್ ಮೆಟೀರಿಯಲ್ ಮತ್ತು ಬ್ಯಾಂಡ್ ಗ್ಯಾಪ್ Eg 1 4235x ಆದ್ದರಿಂದ ಇದು ಕೇವಲ ಪ್ರಾಯೋಗಿಕ ಸಂಬಂಧವಾಗಿದೆ ಆದ್ದರಿಂದ ಬ್ಯಾಂಡ್ ಗ್ಯಾಪ್ 2 ಎಲೆಕ್ಟ್ರಾನ್ ವೋಲ್ಟ್ಗಳ ಅಲ್ಯೂಮಿನಿಯಂ ಗ್ಯಾಲಿಯಮ್ ಆರ್ಸೆನೈಡ್ನೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ನಮ್ಮಲ್ಲಿ ಗ್ಯಾಲಿಯಮ್ ಆರ್ಸೆನೈಡ್ ಬ್ಯಾಂಡ್ ಗ್ಯಾಪ್ 1 4 ಎಲೆಕ್ಟ್ರಾನ್ ವೋಲ್ಟ್ಗಳಿವೆ ಆದ್ದರಿಂದ ನಾವು ಈ ಎರಡು ವಸ್ತುಗಳೊಂದಿಗೆ ಡಬಲ್ ಹೆಟೆರೊ ಜಂಕ್ಷನ್ ಅನ್ನು ರೂಪಿಸಲಿದ್ದೇವೆ ನಾನು ಮೊದಲು ಈ ವಸ್ತುಗಳ ಎನರ್ಜಿ ಬ್ಯಾಂಡ್ ಅಂತರವನ್ನು ಬಿಡುತ್ತೇನೆ ಅವುಗಳು ದೂರದಲ್ಲಿರುವಾಗ ಮತ್ತು ನಂತರ ಅವರು ಜಂಕ್ಷನ್ ಅನ್ನು ರೂಪಿಸಲು ಒಟ್ಟಿಗೆ ಸೇರಿದಾಗ ನಾನು ನನ್ನ n ಪ್ರಕಾರವನ್ನು ಹೊಂದಿದ್ದೇನೆ ಈ ಬ್ಯಾಂಡ್ ಅಂತರವು 2 ಎಲೆಕ್ಟ್ರಾನ್ ವೋಲ್ಟ್ಗಳು ನಂತರ ನಾವು ಅಂತರ್ಗತ ಗ್ಯಾಲಿಯಮ್ ಆರ್ಸೆನೈಡ್ ಅನ್ನು ಹೊಂದಿದ್ದೇವೆ ಮತ್ತು ಒಂದೋ ಒಂದು ಆಂತರಿಕ ವಸ್ತು ಅಥವಾ ಲಘುವಾಗಿ ಡೋಪ್ ಮಾಡಿದ ವಸ್ತುವನ್ನು ಹೊಂದಿದ್ದೇವೆ ಒಂದೋ ಬ್ಯಾಂಡ್ ಅಂತರವು ಚಿಕ್ಕದಾಗಿರುತ್ತದೆ ಮತ್ತು ಫೆರ್ಮಿ ಮಟ್ಟವು ಮಧ್ಯಕ್ಕೆ ಹತ್ತಿರದಲ್ಲಿದೆ ಮತ್ತು ನಂತರ ಅಂತಿಮವಾಗಿ ನಾನು p ಟೈಪ್ ಗ್ಯಾಲಿಯಮ್ ಆರ್ಸೆನೈಡ್ ಅಥವಾ p ಟೈಪ್ ಅಲ್ಯೂಮಿನಿಯಂ ಗ್ಯಾಲಿಯಮ್ ಆರ್ಸೆನೈಡ್ ಅನ್ನು ಹೊಂದಿದ್ದೇನೆ ಆದ್ದರಿಂದ ಇದು ಆಂತರಿಕ ಗ್ಯಾಲಿಯಮ್ ಆರ್ಸೆನೈಡ್ ಇದು p AlGaAs ಈಗ ನಾವು ಜಂಕ್ಷನ್ ಅನ್ನು ರೂಪಿಸುತ್ತೇವೆ ಆದ್ದರಿಂದ ನಮ್ಮಲ್ಲಿ 2 ಜಂಕ್ಷನ್ಗಳಿವೆ ಮತ್ತು ಇವುಗಳು ವಿಭಿನ್ನ ವಸ್ತುಗಳಾಗಿವೆ ಇದು ಹೆಟೆರೊ ಜಂಕ್ಷನ್ ಏಕೆಂದರೆ ನಮ್ಮಲ್ಲಿ ಎರಡು ಇವೆ ಇದು ನಿಮ್ಮ ಡಬಲ್ ಹೆಟೆರೊ ಜಂಕ್ಷನ್ ಅನ್ನು ರೂಪಿಸುತ್ತದೆ ಮತ್ತೊಮ್ಮೆ ಸಮತೋಲನದಲ್ಲಿ ಫೆರ್ಮಿ ಮಟ್ಟಗಳು ಸಾಲಿನಲ್ಲಿರಬೇಕು ಇದರಿಂದ ಇದು ಸಮತೋಲನದಲ್ಲಿ ನಿಮ್ಮ ಪಿನ್ ಆಗಿದೆ ಹೆಚ್ಚಿನ ಸವಕಳಿ ಪ್ರದೇಶವು ಗ್ಯಾಲಿಯಮ್ ಆರ್ಸೆನೈಡ್ ಒಳಗೆ ಇರುತ್ತದೆ ಆದ್ದರಿಂದ ಇವುಗಳು ನಿಮ್ಮ 2 ಜಂಕ್ಷನ್ ಗಳಾಗಿದ್ದು ನೀವು ಮೂಲಭೂತವಾಗಿ 2 ಸವಕಳಿ ಪ್ರದೇಶಗಳನ್ನು ಹೊಂದಿರುವಾಗ ನಾವು ಈ ಪಿನ್ ಅನ್ನು ಪಕ್ಷಪಾತ ಮಾಡುತ್ತೇವೆ ನಾವು ಇದನ್ನು ಈ ರೀತಿಯಲ್ಲಿ ಪಕ್ಷಪಾತ ಮಾಡುತ್ತೇವೆ n ನೆಗೆಟಿವ್ ಮತ್ತು p ಅನ್ನು ಪಾಸಿಟಿವ್ ಗೆ ಸಂಪರ್ಕಿಸಲಾಗಿದೆ ಆದ್ದರಿಂದ ಎರಡೂ ಸಂದರ್ಭಗಳಲ್ಲಿ ನಾವು ಈ ಜಂಕ್ಷನ್ ಅನ್ನು ಫಾರ್ವರ್ಡ್ ಪಕ್ಷಪಾತದಲ್ಲಿ ಪಕ್ಷಪಾತ ಮಾಡುತ್ತೇವೆ ಇದು ಮುಂದಿರುವ ಪಕ್ಷಪಾತದ ಉದಾಹರಣೆಯಾಗಿದೆ ನಾವು ಪಕ್ಷಪಾತವನ್ನು ಮುಂದಕ್ಕೆ ಮಾಡಿದಾಗ n ಪ್ರದೇಶವನ್ನು ಮೇಲಕ್ಕೆ ವರ್ಗಾಯಿಸಲಾಗುತ್ತದೆ ಮತ್ತು ಅದೇ ರೀತಿ p ಪ್ರದೇಶವನ್ನು ಕೆಳಕ್ಕೆ ವರ್ಗಾಯಿಸಲಾಗುತ್ತದೆ ಆದ್ದರಿಂದ ನಾವು ಕೇವಲ 2 p n ಜಂಕ್ಷನ್ಗಳ ಉದಾಹರಣೆಯನ್ನು ತೆಗೆದುಕೊಳ್ಳಬಹುದು ಮತ್ತು ನಾವು ಅದನ್ನು ಮಾಡಿದಾಗ ಅವುಗಳನ್ನು ಬದಲಾಯಿಸಬಹುದು ಆದ್ದರಿಂದ ಬ್ಯಾಂಡ್ಗಳು n ಪ್ರದೇಶ ಮತ್ತು ಅಂತರ್ಗತದ ನಡುವೆ ಬಾಗುತ್ತದೆ ಮತ್ತು ಬ್ಯಾಂಡ್ಗಳು p ಪ್ರದೇಶ ಮತ್ತು ಅಂತರ್ಗತದ ನಡುವೆ ಕೆಳಕ್ಕೆ ಬಾಗಿರುತ್ತವೆ ಇದು ಎನ್ AlGaAs ಗಳು ಅದು ನನ್ನ ಅಂತರ್ಗತ ಗ್ಯಾಲಿಯಮ್ ಆರ್ಸೆನೈಡ್ ಅಂದರೆ P AlGaAs ಜಂಕ್ಷನ್ ಮುಂದೆ ಪಕ್ಷಪಾತದಲ್ಲಿದ್ದಾಗ ಇದು ಬ್ಯಾಂಡ್ ರೇಖಾಚಿತ್ರದ ಸಂದರ್ಭವಾಗಿದೆ ಆದ್ದರಿಂದ ನಾವು n ಕಡೆಯಿಂದ ಎಲೆಕ್ಟ್ರಾನ್ಗಳನ್ನು ಚುಚ್ಚುತ್ತಿದ್ದೇವೆ ಮತ್ತು ನೀವು p ಕಡೆಯಿಂದ ಹೋಲ್ ಗಳನ್ನು ಚುಚ್ಚುತ್ತಿದ್ದೀರಿ ಈಗ ಬ್ಯಾಂಡ್ ಅಂತರದಲ್ಲಿನ ವ್ಯತ್ಯಾಸದಿಂದಾಗಿ ನಾವು ಈ ಸಂಭಾವ್ಯ ಬಾವಿಗಳನ್ನು ರಚಿಸುತ್ತೇವೆ ಆದ್ದರಿಂದ ನಮ್ಮಲ್ಲಿ ಸಂಭಾವ್ಯ ಬಾವಿ ಇದೆ ಅಲ್ಲಿ ಗ್ಯಾಲಿಯಂ ಆರ್ಸೆನೈಡ್ನಲ್ಲಿ ಎಲೆಕ್ಟ್ರಾನ್ಗಳು ಸಂಗ್ರಹಗೊಳ್ಳುತ್ತವೆ ವೇಲೆನ್ಸ್ ಬ್ಯಾಂಡ್ ಬದಿಯಲ್ಲಿ ನಾವು ಸಂಭಾವ್ಯ ಬಾವಿಯನ್ನು ಹೊಂದಿದ್ದೇವೆ ಆದ್ದರಿಂದ ಹೋಲ್ ಗಳು ಈ ಎಲೆಕ್ಟ್ರಾನ್ಗಳನ್ನು ಸಂಗ್ರಹಿಸಬಹುದು ಮತ್ತು ಹೋಲ್ ಗಳು ಮತ್ತೆ ಸೇರಿಕೊಳ್ಳಬಹುದು ಮತ್ತು ನಂತರ ನಿಮಗೆ ಬೆಳಕನ್ನು ನೀಡಬಹುದು ಆದ್ದರಿಂದ ಹೊರಹೊಮ್ಮುವ ವಿಕಿರಣದ ಶಕ್ತಿಯು ಗ್ಯಾಲಿಯಮ್ ಆರ್ಸೆನೈಡ್ ಪ್ರದೇಶದ ಬ್ಯಾಂಡ್ ಅಂತರವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಇದು ಸುಮಾರು 1 4 ಮೌಲ್ಯವನ್ನು ಹೊಂದಿದೆ ಆದರೆ ನಾವು ಡಬಲ್ ಹೆಟೆರೊ ಜಂಕ್ಷನ್ ಅನ್ನು ಬಳಸುತ್ತಿದ್ದೇವೆ ಹೆಚ್ಚಿನ ವಾಹಕಗಳು ಆಂತರಿಕ ಪ್ರದೇಶದಲ್ಲಿವೆ ಎಂದು ನಾವು ಖಚಿತಪಡಿಸಿಕೊಳ್ಳಬಹುದು ಇದರಿಂದ ನಾವು ಮರುಸಂಯೋಜನೆಯ ದಕ್ಷತೆಯನ್ನು ಹೆಚ್ಚಿಸುತ್ತೇವೆ ಮತ್ತು ನಂತರ ಹೆಚ್ಚು ಬೆಳಕನ್ನು ಉತ್ಪಾದಿಸುತ್ತೇವೆ ನಾವು ಇದನ್ನು ಇನ್ನೊಂದು ವಸ್ತುವಿನೊಂದಿಗೆ ಪುನರಾವರ್ತಿಸಬಹುದು ಉದಾಹರಣೆಗೆ ಅಲ್ಯೂಮಿನಿಯಂ ಗ್ಯಾಲಿಯಮ್ ಆರ್ಸೆನೈಡ್ ಬದಲಿಗೆ ಅಲ್ಯೂಮಿನಿಯಂ ಗ್ಯಾಲಿಯಂಗೆ ಬದಲಿಯಾಗಿ ನೀವು ಇನ್ನೊಂದು ವಸ್ತುವನ್ನು ಹೊಂದಿದ್ದೀರಿ ಅಲ್ಲಿ ನೀವು ಗ್ಯಾಲಿಯಂ ಆರ್ಸೆನೈಡ್ ಮತ್ತು ಫಾಸ್ಫೈಡ್ ಅನ್ನು ಹೊಂದಿರುತ್ತೀರಿ ಆದ್ದರಿಂದ ಆರ್ಸೆನಿಕ್ ಗೆ ಬದಲಿಯಾಗಿ ಗ್ಯಾಲಿಯಂ ಅನ್ನು ಬದಲಿಸುವ ಬದಲು ಇದು ಗ್ಯಾಲಿಯಂ ಫಾಸ್ಫೈಡ್ GaP ಮತ್ತು ಗ್ಯಾಲಿಯಂ ಆರ್ಸೆನೈಡ್ ಅನ್ನು ಸಂಯೋಜಿಸುವ ಮೂಲಕ ರೂಪುಗೊಳ್ಳುತ್ತದೆ ಹಾಗಾಗಿ ನಾನು ಗ್ಯಾಲಿಯಂ ಫಾಸ್ಫೈಡ್ ಮತ್ತು ಗ್ಯಾಲಿಯಂ ಆರ್ಸೆನೈಡ್ ಹೊಂದಬಹುದು ಆದ್ದರಿಂದ ಗ್ಯಾಲಿಯಂ ಫಾಸ್ಫೈಡ್ ಒಂದು ಪರೋಕ್ಷ ಬ್ಯಾಂಡ್ ಗ್ಯಾಪ್ ಸೆಮಿಕಂಡಕ್ಟರ್ ಗ್ಯಾಲಿಯಂ ಆರ್ಸೆನೈಡ್ ನೇರವಾಗಿದೆ ಇದು ನಿಮಗೆ ಗ್ಯಾಲಿಯಂ ನೀಡುತ್ತದೆ ಮತ್ತೊಮ್ಮೆ x ನ ಮೌಲ್ಯವನ್ನು ಅವಲಂಬಿಸಿ ನೀವು ನೇರ ಅಥವಾ ಪರೋಕ್ಷ ಬ್ಯಾಂಡ್ ಗ್ಯಾಪ್ ಮೆಟೀರಿಯಲ್ ಹೊಂದಬಹುದು ಆದ್ದರಿಂದ ಇದನ್ನು ಮತ್ತೊಮ್ಮೆ ಬಳಸಿ ನೀವು ಗ್ಯಾಲಿಯಮ್ ಆರ್ಸೆನೈಡ್ನೊಂದಿಗೆ ಡಬಲ್ ಹೆಟೆರೊ ಜಂಕ್ಷನ್ ಅನ್ನು ರಚಿಸಬಹುದು ಅಲ್ಲಿಯೂ ಸಹ ಹೊರಹೊಮ್ಮುವ ವಿಕಿರಣದ ಶಕ್ತಿಯು ಗ್ಯಾಲಿಯಮ್ ಆರ್ಸೆನೈಡ್ನ ಬ್ಯಾಂಡ್ ಅಂತರಕ್ಕೆ ಸಮಾನವಾಗಿರುತ್ತದೆ ಎಲ್ಇಡಿಯ ಸಂದರ್ಭದಲ್ಲಿ ವೇಲೆನ್ಸಿ ಬ್ಯಾಂಡ್ನಿಂದ ಕಂಡಕ್ಷನ್ ಬ್ಯಾಂಡ್ನಿಂದ ವೇಲೆನ್ಸ್ ಬ್ಯಾಂಡ್valence banಗಳುdಗೆ ಪರಿವರ್ತನೆಗಳು ಸಂಭವಿಸುತ್ತವೆ ಈಗ ಹೆಚ್ಚಿನ ಎಲೆಕ್ಟ್ರಾನ್ ಮತ್ತು ಹೋಲ್ ಗಳು ವಾಹಕ ಬ್ಯಾಂಡ್ ಮತ್ತು ವೇಲೆನ್ಸ್ ಬ್ಯಾಂಡ್ನ ಅಂಚುಗಳಲ್ಲಿವೆ ಆದರೆ ಯಾವುದೇ ತಾಪಮಾನವು ಯಾವಾಗಲೂ ಕೆಲವು ಉಷ್ಣ ಪ್ರಚೋದನೆಯನ್ನು ಹೊಂದಿರುತ್ತದೆ ಅಂದರೆ ಅದು ಯಾವಾಗಲೂ ವಿಕಿರಣದಿಂದ ಬರುವ ಶಿಖರದ ವಿಸ್ತಾರವನ್ನು ಹೊಂದಿರುತ್ತದೆ ಇದು ಹೊರಹೊಮ್ಮುತ್ತದೆ ಅಲ್ಲಿ ಯಾವಾಗಲೂ ಉಷ್ಣದ ಉತ್ಸಾಹವು ತೀವ್ರತೆಯ ವಿಸ್ತರಣೆಗೆ ಕಾರಣವಾಗುತ್ತದೆ ಆದ್ದರಿಂದ ಕೆಲವು ಸಾಲಿನ ಅಗಲವಿದೆ ಆದ್ದರಿಂದ ರೇಖೆಯ ಅಗಲವು ಹೋಲ್ ಗಳಲ್ಲಿನ ಎಲೆಕ್ಟ್ರಾನ್ಗಳಿಗೆ ಲಭ್ಯವಿರುವ ಸ್ಥಿತಿಗಳ ಸಂಖ್ಯೆಯನ್ನು ಅವಲಂಬಿಸಿರುತ್ತದೆ ಅದು ನಿಮ್ಮ ರಾಜ್ಯಗಳ ಸಾಂದ್ರತೆ ಮತ್ತು ಉದ್ಯೋಗದ ಸಂಭವನೀಯತೆಯಾಗಿದೆ ಅದು ನಿಮ್ಮ ಫೆರ್ಮಿ ಕಾರ್ಯವಾಗಿದೆ ಆದ್ದರಿಂದ hυ ಎಂಬುದು ಫೋಟಾನ್ನ ಶಕ್ತಿಯಾಗಿದೆ ಮತ್ತು ಇದು ಕೆಲವು ತರಂಗ ವೆಕ್ಟರ್ k ಯೊಂದಿಗೆ ವಾಹಕ ಬ್ಯಾಂಡ್ನಲ್ಲಿ ಎಲೆಕ್ಟ್ರಾನ್ನ ಮರುಸಂಯೋಜನೆಯ ಕಾರಣದಿಂದಾಗಿ ವೇಲೆನ್ಸ್ ಬ್ಯಾಂಡ್ನಲ್ಲಿನ ಹೋಲ್ ಬೇರೆ ತರಂಗ ವೆಕ್ಟರ್ ಕೆ k ಅನ್ನು ಹೊಂದಿರುತ್ತದೆ ಫೋಟಾನ್ ಶಕ್ತಿಯಲ್ಲಿ ಹೊರತುಪಡಿಸಿ ಬೇರೇನೂ ಇಲ್ಲ ಇದು ಎಲೆಕ್ಟ್ರಾನ್ನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಮತ್ತು ಹೋಲ್ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಇದು ಎಲೆಕ್ಟ್ರಾನ್ನ ಶಕ್ತಿ ಇದು ಹೋಲ್ ದ ಶಕ್ತಿ ಆದ್ದರಿಂದ k ಯ ಈ ಮೌಲ್ಯಗಳು ವಿಭಿನ್ನವಾಗಿರಬಹುದು ಆದರೆ ಸರಳತೆಗಾಗಿ ನಾನು ಅವುಗಳನ್ನು ಒಂದೇ ರೀತಿ ತೆಗೆದುಕೊಳ್ಳುತ್ತೇನೆ ಈ ಸಂದರ್ಭದಲ್ಲಿ ಈ ಸಮೀಕರಣವು ಗೆ ಸರಳಗೊಳಿಸುತ್ತದೆ ಆದ್ದರಿಂದ ಈ ಸಮೀಕರಣವನ್ನು ಜಂಟಿ ಪ್ರಸರಣ ಸಂಬಂಧ ಎಂದು ಕರೆಯಲಾಗುತ್ತದೆ ಅನ್ನು ಕಡಿಮೆ ಪರಿಣಾಮಕಾರಿ ದ್ರವ್ಯರಾಶಿ ಮತ್ತು ಅನ್ನು ಕಡಿಮೆ ಪರಿಣಾಮಕಾರಿ ಎಂದು ಕರೆಯಲಾಗುತ್ತದೆ ನಾವು ಅದೇ ರೀತಿ ಸ್ಥಿತಿಗಳ ಜಂಟಿ ಸಾಂದ್ರತೆಯನ್ನು ವ್ಯಾಖ್ಯಾನಿಸಬಹುದು ಆದ್ದರಿಂದ ಮತ್ತೊಮ್ಮೆ ನೀವು ಏಕರೂಪದ ಸಾಮರ್ಥ್ಯದೊಂದಿಗೆ ಘನವನ್ನು ಊಹಿಸಿದರೆ ಆಗ ರಾಜ್ಯಗಳ ಜಂಟಿ ಸಾಂದ್ರತೆಯು 4π2 ಆಗಿದೆ ನಮಗೂ ಉದ್ಯೋಗ ಸಂಭವನೀಯತೆ ಬೇಕು ಉದ್ಯೋಗವು ಸರಳವಾದ ಬೋಲ್ಟ್ಜ್ಮನ್ ಕಾರ್ಯ ಎಂದು ನೀವು ಊಹಿಸಬಹುದು ಆದ್ದರಿಂದ ಆ P ಕೇವಲ expEkT ಆಗಿದೆ ಇದು ಬೋಲ್ಟ್ಜ್ಮನ್ ಅಂದಾಜು ಆದ್ದರಿಂದ ಎಲ್ಇಡಿಯಿಂದ ಹೊರಬರುವ ಬೆಳಕಿನ ಹರಡುವಿಕೆಯ ರೇಖೆಯ ಅಗಲವು ಉಷ್ಣ ಪ್ರಚೋದನೆಯಿಂದಾಗಿ ಇದು ಸ್ಥಿತಿಗಳ ಸಾಂದ್ರತೆ ಮತ್ತು ಉದ್ಯೋಗದ ಸಂಭವನೀಯತೆಯನ್ನು ಅವಲಂಬಿಸಿರುತ್ತದೆ ನಾವು ಇದನ್ನು ಚಿತ್ರಾತ್ಮಕ ಶೈಲಿಯಲ್ಲಿ ತೋರಿಸಬಹುದು ನಾನು ಶಕ್ತಿಯ ಪದ್ಯಗಳನ್ನು ಚಿತ್ರಿಸುತ್ತೇನೆ y ಆಕ್ಸಿಸ್ ಅಲ್ಲಿ ತೀವ್ರತೆ ಇದೆ x ಅಕ್ಷದಲ್ಲಿ ನನಗೆ ಶಕ್ತಿ ಇದೆ ಈಗ ನಾವು ಯಾವುದೇ ಬೆಳಕನ್ನು ಹೊಂದಿಲ್ಲ ಅದರ ಶಕ್ತಿಯು Eg ಗಿಂತ ಕಡಿಮೆ ಇದೆ ಏಕೆಂದರೆ ನೀವು ಅಂತರದಲ್ಲಿ ಯಾವುದೇ ಸ್ಥಿತಿಗಳನ್ನು ಹೊಂದಲು ಸಾಧ್ಯವಿಲ್ಲ ಆದ್ದರಿಂದ ಕನಿಷ್ಠ ಶಕ್ತಿಯು Eg ಈಗ ಸ್ಥಿತಿಯ ಕಾರ್ಯದ ಸಾಂದ್ರತೆಯು ಶಕ್ತಿಯ ವರ್ಗಮೂಲವಾಗಿ ಹೆಚ್ಚಾಗುತ್ತದೆ ಆದ್ದರಿಂದ ಇದು ಸ್ಥಿತಿಗಳ ಸಾಂದ್ರತೆಯು x ಗೆ ಅನುಪಾತದಲ್ಲಿರುತ್ತದೆ ನಂತರ ನಾವು ಉದ್ಯೋಗದ ಸಂಭವನೀಯತೆಯನ್ನು ಹೊಂದಿದ್ದೇವೆ ಅದು ಬೋಲ್ಟ್ಜ್ಮನ್ ಕಾರ್ಯವಾಗಿ ಹೋಗುತ್ತದೆ ಅಂದರೆ ಶಕ್ತಿ ಹೆಚ್ಚಾದಂತೆ ಉದ್ಯೋಗ ಸಂಭವನೀಯತೆ ಕಡಿಮೆಯಾಗುತ್ತದೆ ಇದು P ಪ್ರಮಾಣಾನುಗುಣವಾದ exp ಆಗಿದೆ ಆದ್ದರಿಂದ ಸೈದ್ಧಾಂತಿಕ ವರ್ಣಪಟಲವು ಈ 2 ರ ಉತ್ಪನ್ನದ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ನಾನು hυ ಗೆ ಸಮನಾದ ಕೆಲವು ಶಕ್ತಿಯು ಗೆ ಅನುಪಾತದಲ್ಲಿರುತ್ತದೆ ನಾನು ಇದನ್ನು ಯೋಜಿಸುವುದಾದರೆ ಇದು ತೀವ್ರತೆಯ ಸ್ಪೆಕ್ಟ್ರಮ್ ಆಗಿರುತ್ತದೆ ಶಿಖರವು ಸಾಮಾನ್ಯವಾಗಿ KT2 ನ Eg ಮೇಲೆ ಇರುತ್ತದೆ ಮತ್ತು ನಂತರ ಒಂದು ಸಾಲಿನ ಅಗಲವಿದೆ ಈ ಸಾಲಿನ ಅಗಲ Δλ ಅಂದಾಜು 1 ಉದಾಹರಣೆಗೆ ನೀವು 400 ನ್ಯಾನೋಮೀಟರ್ಗಳಲ್ಲಿ ಬೆಳಕನ್ನು ನೀಡುವ ಎಲ್ಇಡಿ ಹೊಂದಿದ್ದರೆ ಆದ್ದರಿಂದ 400 ನ್ಯಾನೋಮೀಟರ್ಗಳು ಗೋಚರಿಸುವ ಪ್ರದೇಶದಲ್ಲಿದೆ ಮತ್ತು ಇದನ್ನು ಇಲ್ಲಿ ಬದಲಿಸುವ ಮೂಲಕ Δλ ಅನ್ನು ಲೆಕ್ಕಹಾಕಿ ಮತ್ತು ನಾವು ತಾಪಮಾನವನ್ನು ಕೋಣೆಯ ಉಷ್ಣತೆಗೆ ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಕೋಣೆಯ ಉಷ್ಣಾಂಶದಲ್ಲಿ ಸರಿಸುಮಾರು 6 ನ್ಯಾನೋಮೀಟರ್ ಗಳಷ್ಟಿರುತ್ತದೆ ಆದ್ದರಿಂದ ನಾವು ವಿಭಿನ್ನ ಎಲ್ಇಡಿ ವಸ್ತುಗಳನ್ನು ಹೊಂದಿದ್ದರೆ ನಾವು ಮೂಲಭೂತವಾಗಿ ವಿಭಿನ್ನ ತರಂಗಾಂತರಗಳ ಬೆಳಕನ್ನು ಹೊಂದಬಹುದು ತರಂಗಾಂತರವು ಎಲ್ಇಡಿ ವಸ್ತುಗಳ ಬ್ಯಾಂಡ್ ಅಂತರವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ನಾವು ಇದನ್ನು ಕಥಾವಸ್ತುವಿನ ರೂಪದಲ್ಲಿ ಸಂಕ್ಷಿಪ್ತಗೊಳಿಸಬಹುದು ಆದ್ದರಿಂದ ವಿಭಿನ್ನ ಎಲ್ಇಡಿ ವಸ್ತುಗಳನ್ನು ನೋಡಲು ಇಷ್ಟ ಆದ್ದರಿಂದ ನಾನು ನ್ಯಾನೋಮೀಟರ್ಗಳ ಗೋಚರ ಪ್ರದೇಶದ ತರಂಗಾಂತರದ ರೂಪವನ್ನು ರೂಪಿಸುತ್ತೇನೆ ಇದು 400 500 ನಾವು ಶಕ್ತಿಯನ್ನು ಕೂಡ ರೂಪಿಸುತ್ತೇವೆ ಶಕ್ತಿಯು ಎಲ್ಲೋ 3 2 8 2 4 2 ಮತ್ತು 1 8 ರ ಸುತ್ತಲೂ ಎಲೆಕ್ಟ್ರಾನ್ ವೋಲ್ಟ್ಗಳಲ್ಲಿರುತ್ತದೆ ಆದ್ದರಿಂದ ಈ ಸ್ಪೆಕ್ಟ್ರಮ್ನಲ್ಲಿ ನೀವು ಯಾವ ಪ್ರದೇಶವನ್ನು ಅವಲಂಬಿಸಿ ನೀವು ಅನುಗುಣವಾದ ಎಲ್ಇಡಿ ವಸ್ತುಗಳನ್ನು ಆರಿಸಿಕೊಳ್ಳಿ ನೀವು ಈಗಾಗಲೇ ಗ್ಯಾಲಿಯಮ್ ಆರ್ಸೆನೈಡ್ ಮತ್ತು ಗ್ಯಾಲಿಯಂ ಆರ್ಸೆನೈಡ್ ಅನ್ನು 1 4 ರ ಬ್ಯಾಂಡ್ ಗ್ಯಾಪ್ ಹೊಂದಿದ್ದರೆ ನೀಲಿ ಪ್ರದೇಶದೊಳಗಿನ ಐಆರ್ ಪ್ರದೇಶದಲ್ಲಿ ನಿಮಗೆ ಬೆಳಕನ್ನು ನೀಡುತ್ತದೆ ಎಂದು ನಾವು ಈಗಾಗಲೇ ನೋಡಿದ್ದೇವೆ ನಾನು ಈ ನೇರಳೆ ನೀಲಿ ಹಸಿರು ಹಳದಿ ಮತ್ತು ನಂತರ ಕೆಂಪು ಬಣ್ಣವನ್ನು ಗುರುತಿಸಬೇಕಾದರೆ ನೀಲಿ ಪ್ರದೇಶದಲ್ಲಿ ನೀವು ಸಾಮಾನ್ಯವಾಗಿ ಇಂಡಿಯಂ ಗ್ಯಾಲಿಯಂ ಆರ್ಸೆನೈಡ್ ಇಂಡಿಯಂ ಗ್ಯಾಲಿಯಂ ನೈಟ್ರೈಡ್ ಆಧಾರಿತ ವಸ್ತುಗಳನ್ನು ಬಳಸಬಹುದು ಸ್ವಲ್ಪ ಕಡಿಮೆ ಬ್ಯಾಂಡ್ ಅಂತರಕ್ಕಾಗಿ ನೀವು ಅಲ್ಯೂಮಿನಿಯಂ ಗ್ಯಾಲಿಯಂ ಫಾಸ್ಫೈಡ್ ನೊಂದಿಗೆ ಇಂಡಿಯಮ್ ಅನ್ನು ಹೊಂದಿದ್ದೀರಿ ಆದ್ದರಿಂದ ಇದು ಅಲ್ಯೂಮಿನಿಯಂ ಮತ್ತು ಗ್ಯಾಲಿಯಂನೊಂದಿಗೆ ಡೋಪ್ ಮಾಡಿದ ಇಂಡಿಯಮ್ ಫಾಸ್ಫೈಡ್ ಆಗಿದೆ X ಮೌಲ್ಯವನ್ನು ಅವಲಂಬಿಸಿ 2 ಎಲೆಕ್ಟ್ರಾನ್ ಹೋಲ್ ಗಳ ಸುತ್ತಲೂ ಶಕ್ತಿಯನ್ನು ಹೊಂದಿರುವ AlGaAs ಗಳನ್ನು ಈಗಾಗಲೇ ನೋಡಿದೆ ನೀವು ಗ್ಯಾಲಿಯಂ ಫಾಸ್ಫೈಡ್ ಆಧಾರಿತ ವಸ್ತುಗಳನ್ನು ಹೊಂದಿದ್ದೀರಿ ಇದು ಗ್ಯಾಲಿಯಮ್ ಮತ್ತು ನಂತರ ನೀವು ಹೊಂದಿದ್ದೀರಿ ಆದ್ದರಿಂದ ಈ ವಸ್ತುಗಳ ಹೆಚ್ಚಿನವು 3 5 ಅನ್ನು ಆಧರಿಸಿವೆ ಎಂದು ನೀವು ನೋಡಿದರೆ ನೀವು 2 6 ಆಧಾರಿತ ವಸ್ತುಗಳನ್ನು ವಿಭಿನ್ನ ಮೌಲ್ಯಗಳೊಂದಿಗೆ ಹೊಂದಬಹುದು ಆದರೆ ಅವೆಲ್ಲವೂ ಗ್ಯಾಲಿಯಮ್ ಆರ್ಸೆನೈಡ್ ಆಧಾರಿತವಾಗಿವೆ ಆದ್ದರಿಂದ ಗ್ಯಾಲಿಯಮ್ ಆರ್ಸೆನೈಡ್ ನೇರ ಬ್ಯಾಂಡ್ ಗ್ಯಾಪ್ ಮೆಟೀರಿಯಲ್ ಆಗಿದೆ ಮತ್ತು ನಾವು ಇದನ್ನು ಅನೇಕ ಎಲ್ಇಡಿಗಳನ್ನು ಬೆಳೆಯಲು ತಲಾಧಾರವಾಗಿಯೂ ಬಳಸಬಹುದು ದೋಷಗಳನ್ನು ತಪ್ಪಿಸಲು ಈ ಎಲ್ಇಡಿಗಳನ್ನು ಸಾಮಾನ್ಯವಾಗಿ ಕೆಲವು ಆವಿ ಶೇಖರಣೆಯ ಮೂಲಕ ರಾಸಾಯನಿಕ ಆವಿ ಶೇಖರಣೆ ಅಥವಾ ಪರಮಾಣು ಪದರದ ಶೇಖರಣೆ ಅಥವಾ ಸರಳ ಭೌತಿಕ ಆವಿ ಶೇಖರಣೆ ಅಥವಾ ಲೇಸರ್ ಪ್ರಕ್ರಿಯೆಗಳ ಮೂಲಕ ಬೆಳೆಯಲಾಗುತ್ತದೆ ಆದ್ದರಿಂದ ಇದು ಕನಿಷ್ಠ ದೋಷಗಳೊಂದಿಗೆ ವಿಭಿನ್ನ ಪದರಗಳನ್ನು ಬೆಳೆಯಲು ಅನುವು ಮಾಡಿಕೊಡುತ್ತದೆ ಮತ್ತೊಮ್ಮೆ ಲ್ಯಾಟಿಸ್ ಮ್ಯಾಚ್ ಇರುವ ರೀತಿಯಲ್ಲಿ ನಿಮ್ಮ ವಸ್ತುಗಳನ್ನು ನೀವು ಆರಿಸಿಕೊಳ್ಳಬೇಕು ಇದರಿಂದ ಯಾವುದೇ ಲ್ಯಾಟಿಸ್ ಹೊಂದಾಣಿಕೆಯಿಲ್ಲದಿದ್ದರೆ ಅದು ದೋಷಗಳಿಗೆ ಕಾರಣವಾಗಬಹುದು ನಾವು ಎಲ್ಇಡಿಗಳ ಬಗ್ಗೆ ಮಾತನಾಡುವಾಗ ನಾವು ಸಾಮಾನ್ಯವಾಗಿ ಕ್ವಾಂಟಮ್ ದಕ್ಷತೆ ಎಂಬ ಅಂಶದ ಬಗ್ಗೆ ಮಾತನಾಡುತ್ತೇವೆ ನಾನು ಈ QE ಅನ್ನು ಸಂಕ್ಷಿಪ್ತಗೊಳಿಸಲಿದ್ದೇನೆ ಈಗ ಕ್ವಾಂಟಮ್ ದಕ್ಷತೆಗೆ ವಿಭಿನ್ನ ಮ್ಯಾಟ್ರಿಕ್ಸ್ಗಳಿವೆ ಮೊದಲನೆಯದನ್ನು ಆಂತರಿಕ ಕ್ವಾಂಟಮ್ ದಕ್ಷತೆ ಎಂದು ಕರೆಯಲಾಗುತ್ತದೆ ನಾನು ಇದನ್ನು ಎಟಾ ಐ ಎನ್ ಎಂದು ಸೂಚಿಸಲಿದ್ದೇನೆ ಆದ್ದರಿಂದ ಆಂತರಿಕವಾಗಿ ಉತ್ಪತ್ತಿಯಾದ ಫೋಟಾನ್ಗಳ ಸಂಖ್ಯೆ ಇದು ಒಟ್ಟು ಸಂಖ್ಯೆಯ ವಾಹಕಗಳಿಂದ ಭಾಗಿಸಲ್ಪಟ್ಟಿದೆ ಆದ್ದರಿಂದ ηin ಹೊರಸೂಸಲ್ಪಟ್ಟ ಅಥವಾ ಉತ್ಪತ್ತಿಯಾಗುವ ಹಲವಾರು ಫೋಟಾನ್ಗಳನ್ನು ವಾಹಕಗಳ ಸಂಖ್ಯೆಯಿಂದ ಭಾಗಿಸಲಾಗಿದೆ ಆದ್ದರಿಂದ ಇದು ಏನೂ ಅಲ್ಲ ಆದರೆ ಮರುಸಂಯೋಜನೆಯ ದರದ ಅನುಪಾತವು ಒಟ್ಟು ಮರುಸಂಯೋಜನೆಗೆ ವಿಕಿರಣವಾಗಿದೆ ಆದ್ದರಿಂದ Rr ಇದು ವಿಕಿರಣ ಮರುಸಂಯೋಜನೆಯ ದರವನ್ನು ಒಟ್ಟು ಭಾಗಿಸಿ ಇದು ರೇಡಿಯೇಟಿವ್ ಇದು ನೋನ್ ರೇಡಿಯೇಟಿವ್ ಹೆಚ್ಚು ದಕ್ಷ ಸಾಧನಕ್ಕಾಗಿ ನಾವು ಆಂತರಿಕ ಕ್ವಾಂಟಮ್ ದಕ್ಷತೆಯು ಅಧಿಕವಾಗಿರಬೇಕೆಂದು ಬಯಸುತ್ತೇವೆ ಅಂದರೆ ರೇಡಿಯೇಟಿವ್ ಮರುಸಂಯೋಜನೆಯ ದರವು ವಿಕಿರಣೇತರ ಭಾಗಕ್ಕಿಂತ ಹೆಚ್ಚಿನದಾಗಿರಬೇಕು ನೀವು ಬಾಹ್ಯ ಕ್ವಾಂಟಮ್ ದಕ್ಷತೆಯನ್ನು ಸಹ ವಿವರಿಸಬಹುದು ಇದು ಏನೂ ಅಲ್ಲ ಆದರೆ ಫೋಟಾನ್ಗಳನ್ನು ಹೊರಸೂಸುವವರ ಸಂಖ್ಯೆಯನ್ನು ಬಾಹ್ಯವಾಗಿ ವಾಹಕಗಳ ಸಂಖ್ಯೆಯಿಂದ ಭಾಗಿಸಲಾಗಿದೆ ಆದ್ದರಿಂದ η ಬಾಹ್ಯವು ಆಂತರಿಕ ಕ್ವಾಂಟಮ್ ದಕ್ಷತೆಯ ಸಮಯವನ್ನು ಅವಲಂಬಿಸಿರುತ್ತದೆ ಮತ್ತು ಸಾಧನದ ಆಪ್ಟಿಕಲ್ ದಕ್ಷತೆಯು ಇದು ಡಿಫೈನ್ ಡಿವೈಸ್ ಜ್ಯಾಮಿತಿಗೆ ಸಂಬಂಧಿಸಿದೆ ಪ್ರತಿಫಲನ ಅಥವಾ ಹೀರಿಕೊಳ್ಳುವಿಕೆ ಅಥವಾ ವಿವಿಧ ಪದರಗಳ ಪ್ರಸರಣ ಇತ್ಯಾದಿ ನಾವು ಪವರ್ ದಕ್ಷತೆ ಎಂದು ಕರೆಯುವದನ್ನು ಸಹ ವ್ಯಾಖ್ಯಾನಿಸುತ್ತೇವೆ ಇದು ಆಪ್ಟಿಕಲ್ ಪವರ್ ಔಟ್ಪುಟ್ ಅನ್ನು ಇನ್ಪುಟ್ ಪವರ್ ನಿಂದ ಭಾಗಿಸಲಾಗಿದೆ ಆದ್ದರಿಂದ ηp ಎಂಬುದು ಆಪ್ಟಿಕಲ್ ಪವರ್ ಔಟ್ ಅನ್ನು ಇನ್ಪುಟ್ ಪವರ್ ನಿಂದ ಭಾಗಿಸಲಾಗಿದೆ ಆಪ್ಟಿಕಲ್ ಪವರ್ ಔಟ್ಪುಟ್ ಏನೂ ಅಲ್ಲ ಆದರೆ ಫೋಟಾನ್ಗಳ ಸಂಖ್ಯೆ ಇದು ಫೋಟಾನ್ಗಳ ಸಂಖ್ಯೆ ಇದು ಶಕ್ತಿಯ h mu ಅನ್ನು ಸಾಮಾನ್ಯವಾಗಿ ಇನ್ಪುಟ್ ಪವರ್ನಿಂದ ಭಾಗಿಸಿ ಇದು ಕೇವಲ IV ಆಗಿದೆ ಆದ್ದರಿಂದ ಇಲ್ಲಿಯವರೆಗೆ ನಾವು ಮುಖ್ಯವಾಗಿ ಅರೆವಾಹಕಗಳನ್ನು ಆಧರಿಸಿದ ಎಲ್ಇಡಿ ವಸ್ತುಗಳನ್ನು ನೋಡಿದ್ದೇವೆ ನೀವು ಒಎಲ್ಇಡಿ ಗಳು ಎಂದು ಕರೆಯಲ್ಪಡುವ ಸಾವಯವ ವಸ್ತುಗಳ ಆಧಾರದ ಮೇಲೆ ಎಲ್ಇಡಿ ಗಳನ್ನು ಸಹ ಹೊಂದಬಹುದು ನಾವು ಇಲ್ಲಿ ಅವುಗಳ ಬಗ್ಗೆ ಹೆಚ್ಚು ಮಾತನಾಡುವುದಿಲ್ಲ ಏಕೆಂದರೆ ನೀವು ಮುಖ್ಯವಾಗಿ ಅಜೈವಿಕ ಅರೆವಾಹಕ ಸಾಮಗ್ರಿಗಳೊಂದಿಗೆ ವ್ಯವಹರಿಸುತ್ತೀರಿ ಆದರೆ ಎಲ್ಇಡಿ ಅಥವಾ ಒಎಲ್ಇಡಿ ಕೂಡ ಇದೇ ತತ್ವದ ಮೇಲೆ ಕೆಲಸ ಮಾಡುತ್ತದೆ ಈ ಸಂದರ್ಭದಲ್ಲಿ ನೀವು 2 ಎಲೆಕ್ಟ್ರೋಡ್ಗಳ ನಡುವೆ ನಿಮ್ಮ ಸಕ್ರಿಯ ವಸ್ತುವಾಗಿರುವ ಸಾವಯವ ವಸ್ತುವನ್ನು ಹೊಂದಿದ್ದೀರಿ ಈ ಸಾವಯವ ವಸ್ತುವಿಗೆ ವಾಹಕಗಳನ್ನು ಇಂಜೆಕ್ಟ್ಮಾಡಲಾಗುತ್ತದೆ ನಂತರ ಅದು ನಿಮಗೆ ಬೆಳಕನ್ನು ನೀಡಲು ಪುನಃ ಸೇರಿಕೊಳ್ಳುತ್ತದೆ ಸಾಮಾನ್ಯವಾಗಿ ಒಎಲ್ಇಡಿ ಗಳು ನಿಮ್ಮ ಸಾವಯವ ವಸ್ತುಗಳು ನಾವು ವೇಲೆನ್ಸಿ ಬ್ಯಾಂಡ್ ಅಥವಾ ಕಂಡಕ್ಷನ್ ಬ್ಯಾಂಡ್ ಬಗ್ಗೆ ಮಾತನಾಡುವುದಿಲ್ಲ ಆದರೆ ನಾವು ಆಣ್ವಿಕ ಕಕ್ಷೆಗಳ ಬಗ್ಗೆ ಮಾತನಾಡುತ್ತೇವೆ ಆದ್ದರಿಂದ ನಮ್ಮಲ್ಲಿ ಅತಿ ಹೆಚ್ಚು ಆಕ್ರಮಿತ ಆಣ್ವಿಕ ಕಕ್ಷೆಯೆಂದು ಕರೆಯಲ್ಪಡುತ್ತದೆ ಇದು ವೇಲೆನ್ಸ್ ಬ್ಯಾಂಡ್ ಮತ್ತು ಕಡಿಮೆ ಖಾಲಿ ಇರುವ ಆಣ್ವಿಕ ಕಕ್ಷೆಯನ್ನು ಹೋಲುತ್ತದೆ ಇದು ನಿಮ್ಮ ಕಂಡಕ್ಷನ್ ಬ್ಯಾಂಡ್ ಅನ್ನು ಹೋಲುತ್ತದೆ ಇದರಿಂದ ಹೋಲ್ ಗಳಲ್ಲಿನ ಎಲೆಕ್ಟ್ರಾನ್ಗಳು ಇದರ ವಿರುದ್ಧ ಪುನಃ ಸೇರಿಕೊಂಡಾಗ ನೀವು ಬೆಳಕನ್ನು ಪಡೆಯುತ್ತೀರಿ ಆದ್ದರಿಂದ ವಿವಿಧ ಒಎಲ್ಇಡಿ ಸಾಮಗ್ರಿಗಳು ಲಭ್ಯವಿದೆ ಮತ್ತೊಮ್ಮೆ ನೀವು ಆಸಕ್ತಿ ಹೊಂದಿರುವ ತರಂಗಾಂತರದ ಪ್ರದೇಶವನ್ನು ಆಧರಿಸಿ ನೀವು ವಸ್ತುವನ್ನು ಆರಿಸುತ್ತೀರಿ ಆದ್ದರಿಂದ ಒಎಲ್ಇಡಿಗಳು ಮುಖ್ಯವಾಗಿ ಪ್ರದರ್ಶನ ಸಾಧನಗಳಿಗೆ ಉಪಯುಕ್ತವಾಗಿವೆ ಅವುಗಳು ಸುಲಭವಾಗಿ ತಲಾಧಾರಕ್ಕೆ ಉಷ್ಣವಾಗಿ ಆವಿಯಾಗಬಹುದು ಆದರೆ ಒಎಲ್ಇಡಿನೊಂದಿಗಿನ ಸಮಸ್ಯೆಗಳಲ್ಲಿ ಒಂದು ಒಳಗೊಂಡಿರುವ ವೆಚ್ಚ ಮತ್ತು ಈ ಸಾವಯವ ವಸ್ತುಗಳ ಜೀವಿತಾವಧಿ ಸಾವಯವ ವಸ್ತುಗಳ ಸ್ಥಿರತೆಯು ಇನ್ನೊಂದು ಸಮಸ್ಯೆಯಾಗಿದೆ ನೀರಿನ ಹಾನಿ ಅಲ್ಲಿ ಒಂದು ಸಮಸ್ಯೆಯಾಗಿದೆ ಆದರೆ ಒಎಲ್ಇಡಿಗಳು ಮತ್ತೊಮ್ಮೆ ಸಾವಯವ ವಸ್ತುಗಳ ಮೇಲೆ ಆಧಾರಿತವಾದ ಮತ್ತೊಂದು ವಿಧದ ಎಲ್ಇಡಿಗಳು ಆದ್ದರಿಂದ ಇಂದು ನಾವು ಎಲ್ಇಡಿಗಳನ್ನು ನೋಡಿದ್ದೇವೆ ಮುಂದಿನ ತರಗತಿಯಲ್ಲಿ ನೀವು ಲೇಸರ್ಗಳ ಮೇಲೆ ಕೇಂದ್ರೀಕರಿಸುತ್ತೀರಿ ಲೇಸರ್ ಗಳು ಎಲ್ಇಡಿ ಗಳಿಗೆ ಸಮಾನವಾದ ತತ್ತ್ವದ ಮೇಲೆ ಕೆಲಸ ಮಾಡುತ್ತವೆ ಆದರೆ ಕೆಲವು ಪ್ರಮುಖ ವ್ಯತ್ಯಾಸಗಳಿವೆ ಏಕೆಂದರೆ ನಾವು ಲೇಸರ್ಗಳಲ್ಲಿ ಜನಸಂಖ್ಯಾ ವಿಲೋಮವನ್ನು ರಚಿಸಬೇಕಾಗಿದೆ ಆದ್ದರಿಂದ ನಾವು ಮುಂದಿನ ತರಗತಿಯಲ್ಲಿ ಲೇಸರ್ಗಳನ್ನು ನೋಡುತ್ತೇವೆ